ಆದ್ದರಿಂದ ಈಗ ನಾವು ಈ ಗ್ರಾಫ್ API ಎಕ್ಸ್ಪ್ಲೋರರ್ ಅನ್ನು ಬಳಸಿಕೊಂಡು ಗ್ರಾಫ್ API ಯ ಮೂಲಭೂತ ಅಂಶಗಳನ್ನು ಕಲಿತಿದ್ದೇವೆ ಪ್ರೋಗ್ರಾಮ್ಯಾಟಿಕ್ ಆಗಿ ಡೇಟಾವನ್ನು ಹೇಗೆ ಸಂಗ್ರಹಿಸುವುದು ಎಂದು ನಾವು ಈಗ ಕಲಿಯುತ್ತೇವೆ ಈಗ ಇದನ್ನು ಮಾಡುವಲ್ಲಿ ಒಂದು ಸಮಸ್ಯೆ ಎಂದರೆ ನಾವು ಬಳಸುತ್ತಿರುವ ಪ್ರವೇಶ ಟೋಕನ್ಗಳ ಜೀವಿತಾವಧಿ ಗ್ರಾಫ್ API ಯಿಂದ ಡೇಟಾವನ್ನು ಸಂಗ್ರಹಿಸಲು ಪ್ರವೇಶ ಟೋಕನ್ ಅನ್ನು ಹೊಂದಿರುವುದು ಅತ್ಯಗತ್ಯ ಎಂದು ನಾವು ಚರ್ಚಿಸಿದ ಕೊನೆಯ ವೀಡಿಯೊದಲ್ಲಿ ನೀವು ನೆನಪಿಸಿಕೊಂಡರೆ ನಾವು ನಿಜವಾಗಿಯೂ ಗಮನ ಕೊಡದ ಒಂದು ವಿಷಯವೆಂದರೆ ಈ ಟೋಕನ್ಗಳು ಬಹಳ ಕಡಿಮೆ ಜೀವಿತಾವಧಿಯನ್ನು ಹೊಂದಿವೆ ಉದಾಹರಣೆಗೆ ನೀವು ಪ್ರವೇಶ ಟೋಕನ್ ಡೀಬಗರ್ ಉಪಕರಣದಲ್ಲಿ ಈ ಪ್ರವೇಶ ಟೋಕನ್ ಅನ್ನು ತೆರೆದರೆ ಈ ಟೋಕನ್ 38 ನಿಮಿಷಗಳಲ್ಲಿ ಮುಕ್ತಾಯಗೊಳ್ಳುತ್ತದೆ ಎಂದು ನೀವು ಗಮನಿಸಬಹುದು ಅಂದರೆ 38 ನಿಮಿಷಗಳ ನಂತರ ಈ ನಿರ್ದಿಷ್ಟ ಟೋಕನ್ ಅನ್ನು ಬಳಸಿಕೊಂಡು ನೀವು ಗ್ರಾಫ್ API ಗೆ ವಿನಂತಿಯನ್ನು ಮಾಡಿದರೆ API ಯಾವುದೇ ಡೇಟಾವನ್ನು ಹಿಂತಿರುಗಿಸುವುದಿಲ್ಲ ಬದಲಿಗೆ ಅದು ಈ ಟೋಕನ್ ಎಂದು ಹೇಳುವ ದೋಷವನ್ನು ಹಿಂತಿರುಗಿಸುತ್ತದೆ ಅಮಾನ್ಯ ಅಥವಾ ಅವಧಿ ಮೀರಿದೆ ನೀವು ದೀರ್ಘಕಾಲದವರೆಗೆ ಪ್ರೋಗ್ರಾಮ್ಯಾಟಿಕ್ ಆಗಿ ಡೇಟಾವನ್ನು ಸಂಗ್ರಹಿಸಲು ಬಯಸಿದರೆ ನೀವು ಪ್ರತಿ ಒಂದು ಅಥವಾ ಎರಡು ಗಂಟೆಗಳ ನಂತರ ಹಸ್ತಚಾಲಿತವಾಗಿ ಹೊಸ ಟೋಕನ್ ಅನ್ನು ರಚಿಸುವುದನ್ನು ಮುಂದುವರಿಸಲು ಸಾಧ್ಯವಿಲ್ಲ ಮತ್ತು ಅದನ್ನು ಕೋಡ್ನಲ್ಲಿ ಇರಿಸಿ ಆದ್ದರಿಂದ ಈ ಟೋಕನ್ಗಳ ಸಿಂಧುತ್ವವನ್ನು ವಿಸ್ತರಿಸಲು ಫೇಸ್ಬುಕ್ ಒಂದು ಮಾರ್ಗವನ್ನು ಒದಗಿಸುತ್ತದೆ ಆದರೆ ಅದಕ್ಕಾಗಿ ನೀವು ನಿಮ್ಮದೇ ಆದ ಅಪ್ಲಿಕೇಶನ್ ಅನ್ನು ರಚಿಸಬೇಕಾಗಿದೆ ಅಪ್ಲಿಕೇಶನ್ ರಚಿಸಲು ನೀವು ಮೊದಲು ನಿಮ್ಮನ್ನು ಡೆವಲಪರ್ ಆಗಿ ನೋಂದಾಯಿಸಿಕೊಳ್ಳಬೇಕು ಪುಟದ ಮೇಲಿನ ಬಲಭಾಗದಲ್ಲಿರುವ ನೀಲಿ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಾಸ್ವರ್ಡ್ ಅನ್ನು ಮರು ನಮೂದಿಸಲು ಫೇಸ್ಬುಕ್ ನಿಮ್ಮನ್ನು ಕೇಳುತ್ತದೆ ಆದ್ದರಿಂದ ನಿಮ್ಮ ಗುಪ್ತಪದವನ್ನು ನಮೂದಿಸಿ ಗೌಪ್ಯತೆ ನೀತಿಯನ್ನು ಒಪ್ಪಿಕೊಳ್ಳಲು ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಮುಂದೆ ಕ್ಲಿಕ್ ಮಾಡಿ ಈಗ ನಿಮ್ಮನ್ನು ಡೆವಲಪರ್ ಆಗಿ ಯಶಸ್ವಿಯಾಗಿ ನೋಂದಾಯಿಸಲು ನಿಮ್ಮ ಖಾತೆಯೊಂದಿಗೆ ನೀವು ಫೋನ್ ಸಂಖ್ಯೆಯನ್ನು ನೋಂದಾಯಿಸಿಕೊಳ್ಳಬೇಕು ಆದ್ದರಿಂದ ನಿಮ್ಮ ಫೋನ್ ಸಂಖ್ಯೆಯನ್ನು ಹಾಕಿ ನಂತರ Send as Text ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ದೃಢೀಕರಣ ಕೋಡ್ನೊಂದಿಗೆ SMS ಅನ್ನು ಸ್ವೀಕರಿಸುತ್ತೀರಿ ಗೊತ್ತುಪಡಿಸಿದ ಬಾಕ್ಸ್ನಲ್ಲಿ ಈ ದೃಢೀಕರಣ ಕೋಡ್ ಅನ್ನು ಹಾಕಿ ಮತ್ತು ರಿಜಿಸ್ಟರ್ ಕ್ಲಿಕ್ ಮಾಡಿ ಒಮ್ಮೆ ನೀವು ಯಶಸ್ವಿಯಾಗಿ ನೋಂದಾಯಿಸಿದರೆ ನೀಲಿ ರಿಜಿಸ್ಟರ್ ಬಟನ್ ಈಗ ಹೋಗಿರುವುದನ್ನು ನೀವು ಗಮನಿಸಬಹುದು ಮತ್ತು ಆ ರಿಜಿಸ್ಟರ್ ಬಟನ್ ಬದಲಿಗೆ My Apps ಡ್ರಾಪ್ ಡೌನ್ ಮೆನು ಇದೆ ಈ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೊಸ ಅಪ್ಲಿಕೇಶನ್ ಸೇರಿಸಿ ಆಯ್ಕೆಮಾಡಿ www ನೊಂದಿಗೆ ವೆಬ್ಸೈಟ್ ಆಯ್ಕೆಯಾಗಲು ಪ್ಲಾಟ್ಫಾರ್ಮ್ ಅನ್ನು ಆಯ್ಕೆಮಾಡಿ ನೀವು ರಚಿಸಲು ಬಯಸುವ ಅಪ್ಲಿಕೇಶನ್ಗೆ ಹೆಸರನ್ನು ಸೇರಿಸಿ ನಾವು ಹೇಳೋಣ ಅಂಡರ್ಸ್ಕೋರ್ nptel ಪರೀಕ್ಷಿಸಿ ಮತ್ತು ಹೊಸ ಫೇಸ್ಬುಕ್ ಅಪ್ಲಿಕೇಶನ್ ಐಡಿಯನ್ನು ರಚಿಸಿ ಕ್ಲಿಕ್ ಮಾಡಿ ಈ ಅಪ್ಲಿಕೇಶನ್ಗೆ ನೀವು ವರ್ಗವನ್ನು ನಿಯೋಜಿಸುವ ಅಗತ್ಯವಿದೆ ಶಿಕ್ಷಣ ಎಂದು ಹೇಳೋಣ ನಂತರ ನಿಮ್ಮ ಇಮೇಲ್ ಐಡಿಯನ್ನು ಹಾಕಿ ಮತ್ತು ಅಪ್ಲಿಕೇಶನ್ ಐಡಿ ರಚಿಸಿ ಕ್ಲಿಕ್ ಮಾಡಿ ನಮ್ಮ ಭದ್ರತಾ ತಪಾಸಣೆ ಇಲ್ಲಿ ಪಾಪ್ ಅಪ್ ಆಗುತ್ತದೆ ಆದ್ದರಿಂದ ಮೇಲಿನ ಸೂಚನೆಗಳನ್ನು ಅನುಸರಿಸಿ ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲಾ ಕೈಗಡಿಯಾರಗಳನ್ನು ಆಯ್ಕೆಮಾಡಿ ಎಂದು ಅದು ಹೇಳುತ್ತದೆ ಸೂಕ್ತವಾದ ಚಿತ್ರಗಳನ್ನು ಆಯ್ಕೆ ಮಾಡಿ ಮತ್ತು ಸಲ್ಲಿಸಿ ಆದ್ದರಿಂದ APP ಅನ್ನು ಈಗ ರಚಿಸಲಾಗಿದೆ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿ ಪುಟವು ನಿಮ್ಮ ವೆಬ್ಸೈಟ್ಗಾಗಿ ನಿಮ್ಮನ್ನು ಕೇಳುತ್ತದೆ ಇದು ನಿಜವಾಗಿಯೂ ವಿಷಯವಲ್ಲ ಯಾವುದೇ ಮಾನ್ಯ URL ಅನ್ನು ಹಾಕುವುದು ಕೆಲಸ ಮಾಡುತ್ತದೆ ನಾವು http www com ಎಂದು ಹೇಳೋಣ ನಂತರ ಮುಂದೆ ಕ್ಲಿಕ್ ಮಾಡಿ ಮತ್ತು ಕೆಳಗೆ ಸ್ಕ್ರಾಲ್ ಮಾಡಿ ಮತ್ತು ಅದು ಅಷ್ಟೆ ನಾವು APP ರಚನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದೇವೆ ಈಗ ನೀವು ಮೇಲಿನ ಬಲ ಮೂಲೆಯಲ್ಲಿರುವ My Apps ಅನ್ನು ಕ್ಲಿಕ್ ಮಾಡಿದಾಗ ನಿಮ್ಮ APP ಹೆಸರು ಮತ್ತು ID ಅನ್ನು ತೋರಿಸುವ ಈ ಪುಟವನ್ನು ನೀವು ನೋಡುತ್ತೀರಿ ಅಪ್ಲಿಕೇಶನ್ಗಳ ಸೆಟ್ಟಿಂಗ್ಗಳ ಪುಟವನ್ನು ತೆರೆಯಲು APP ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ರಹಸ್ಯ ಕೋಡ್ ಅನ್ನು ಬಹಿರಂಗಪಡಿಸಲು ಈಗ ಈ 'Show' ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ನಮ್ಮ ಪ್ರವೇಶ ಟೋಕನ್ನ ಸಿಂಧುತ್ವವನ್ನು ವಿಸ್ತರಿಸಲು ನಾವು ಈ ಎರಡು ವಸ್ತುಗಳನ್ನು ಆಪ್ ಐಡಿ ಮತ್ತು ಆಪ್ ಸೀಕ್ರೆಟ್ ಬಳಸುತ್ತೇವೆ ಹೊಸ ಟ್ಯಾಬ್ ತೆರೆಯಿರಿ ಮತ್ತು ಗ್ರಾಫ್ API ಎಕ್ಸ್ಪ್ಲೋರರ್ ಅನ್ನು ಮತ್ತೆ ತೆರೆಯಿರಿ ಮತ್ತೊಂದು ಟ್ಯಾಬ್ನಲ್ಲಿ ಪ್ರವೇಶ ಟೋಕನ್ಗಳ ಕುರಿತು ಮಾತನಾಡುವ ಗ್ರಾಫ್ API ದಸ್ತಾವೇಜನ್ನು ಪುಟವನ್ನು ತೆರೆಯಿರಿ ನೀವು ದಸ್ತಾವೇಜನ್ನು ಪ್ರವೇಶ ಟೋಕನ್ಗಾಗಿ ಹುಡುಕಿದರೆ ನೀವು ಸುಲಭವಾಗಿ ಈ ಪುಟವನ್ನು ಕಾಣಬಹುದು ಈ ಮುಕ್ತಾಯ ಮತ್ತು ಪ್ರವೇಶ ಟೋಕನ್ಗಳ ವಿಸ್ತರಣೆ ವಿಭಾಗಕ್ಕೆ ಹೋಗಿ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿ ಮತ್ತು ಪ್ರವೇಶ ಟೋಕನ್ ಅನ್ನು ವಿಸ್ತರಿಸಲು ನೀವು ಮಾಡಬೇಕಾದ GET ವಿನಂತಿಯ ಸ್ವರೂಪವನ್ನು ನೀವು ನೋಡುತ್ತೀರಿ ಈಗ ನೀವು ಗಮನಿಸಿದರೆ ಈ ವಿನಂತಿಯನ್ನು ಮಾಡಲು ನಮಗೆ ಮೂರು ವಿಷಯಗಳ ಅಗತ್ಯವಿದೆ ಕ್ಲೈಂಟ್ ಐಡಿ ಗ್ರಾಹಕ ರಹಸ್ಯ ಮತ್ತು ಅಲ್ಪಾವಧಿಯ ಟೋಕನ್ ಕ್ಲೈಂಟ್ ಐಡಿ ಮತ್ತು ಕ್ಲೈಂಟ್ ರಹಸ್ಯವು APP ID ಮತ್ತು APP ಸೀಕ್ರೆಟ್ನಂತೆಯೇ ಇರುತ್ತದೆ ನಾವು APP ಟೆಸ್ಟ್ nptel ಅನ್ನು ರಚಿಸಿದಾಗ ನಾವು ಕೊನೆಯ ಪರದೆಯಲ್ಲಿ ಪಡೆದುಕೊಂಡಿದ್ದೇವೆ ಈಗ ನಾವು ಅಲ್ಪಾವಧಿಯ ಟೋಕನ್ ಅನ್ನು ಪಡೆಯೋಣ ಗ್ರಾಫ್ API ಎಕ್ಸ್ಪ್ಲೋರರ್ಗೆ ಹಿಂತಿರುಗಿ ಅಪ್ಲಿಕೇಶನ್ಗಳ ಡ್ರಾಪ್ ಡೌನ್ ಮೆನುವಿನಿಂದ ನೀವು ಇದೀಗ ರಚಿಸಿದ ಪರೀಕ್ಷಾ ಅಂಡರ್ಸ್ಕೋರ್ nptel ಅಪ್ಲಿಕೇಶನ್ ಅನ್ನು ಆಯ್ಕೆಮಾಡಿ ಗೆಟ್ ಟೋಕನ್ ಕ್ಲಿಕ್ ಮಾಡಿ ಯೂಸರ್ ಟೋಕನ್ ಪಡೆಯಿರಿ ಮತ್ತೊಮ್ಮೆ ಯಾವುದೇ ಅನುಮತಿಯನ್ನು ಆಯ್ಕೆ ಮಾಡಿ ಇಮೇಲ್ ಹೇಳಿ ಮತ್ತು ಪ್ರವೇಶ ಟೋಕನ್ ಪಡೆಯಿರಿ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ವಂತ ಪರೀಕ್ಷಾ ಅಂಡರ್ಸ್ಕೋರ್ nptel APP ಬಳಸಿಕೊಂಡು ರಚಿಸಲಾದ ಈ ಅಲ್ಪಾವಧಿಯ ಪ್ರವೇಶ ಟೋಕನ್ ಅನ್ನು ನೀವು ಹೊಂದಿದ್ದೀರಿ ಮತ್ತೆ ನೀವು ಪ್ರವೇಶ ಟೋಕನ್ ಟೂಲ್ನಲ್ಲಿ ಈ ಪ್ರವೇಶ ಟೋಕನ್ ಅನ್ನು ತೆರೆದರೆ ಈ ಟೋಕನ್ ಸಹ ಸುಮಾರು ಒಂದು ಗಂಟೆಯಲ್ಲಿ ಮುಕ್ತಾಯಗೊಳ್ಳುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಈಗ ನಾವು ವಿಸ್ತೃತ ಪ್ರವೇಶ ಟೋಕನ್ ಪಡೆಯಲು ಅಗತ್ಯವಿರುವ ಎಲ್ಲಾ ಮೂರು ಘಟಕಗಳನ್ನು ಹೊಂದಿದ್ದೇವೆ ಈಗ ಹೊಸ ಟ್ಯಾಬ್ ಅನ್ನು ತೆರೆಯಿರಿ ಮತ್ತು http graphs com ನಲ್ಲಿ ಟೈಪ್ ಮಾಡಿ oauth ಸ್ಲ್ಯಾಶ್ ಪ್ರವೇಶ ಅಂಡರ್ಸ್ಕೋರ್ ಟೋಕನ್ ಪ್ರಶ್ನೆ ಗುರುತು ಅನುದಾನ ಅಂಡರ್ಸ್ಕೋರ್ ಪ್ರಕಾರವು fb ಅಂಡರ್ಸ್ಕೋರ್ ಎಕ್ಸ್ಚೇಂಜ್ ಅಂಡರ್ಸ್ಕೋರ್ ಟೋಕನ್ಗೆ ಸಮಾನವಾಗಿರುತ್ತದೆ ಮತ್ತು ಕ್ಲೈಂಟ್ ಅಂಡರ್ಸ್ಕೋರ್ ಐಡಿ ಅಪ್ಲಿಕೇಶನ್ಗೆ ಸಮಾನವಾಗಿರುತ್ತದೆ ಮತ್ತು ಕ್ಲೈಂಟ್ ಅಂಡರ್ಸ್ಕೋರ್ ರಹಸ್ಯವು APP ರಹಸ್ಯಕ್ಕೆ ಸಮಾನವಾಗಿರುತ್ತದೆ ಮತ್ತು fb ಅಂಡರ್ಸ್ಕೋರ್ ಎಕ್ಸ್ಚೇಂಜ್ ಅಂಡರ್ಸ್ಕೋರ್ ಟೋಕನ್ ನಾವು ಈಗಷ್ಟೇ ರಚಿಸಿದ ಶಾರ್ಟ್ ಟೋಕನ್ಗೆ ಸಮಾನವಾಗಿರುತ್ತದೆ ಮತ್ತು ಎಂಟರ್ ಒತ್ತಿರಿ ಆದ್ದರಿಂದ https ಬಳಸಿಕೊಂಡು ಈ ವಿನಂತಿಯನ್ನು ಮಾಡಬೇಕಾಗಿದೆ ಆದ್ದರಿಂದ ವಿಳಾಸ ಪಟ್ಟಿಯಲ್ಲಿ ಆರಂಭದಲ್ಲಿ https ಸೇರಿಸಿ ಮತ್ತು ಎಂಟರ್ ಒತ್ತಿರಿ ಮತ್ತು ಇಲ್ಲಿ ನೀವು ಹೋಗಿ ನಾವು ವಿಸ್ತೃತ ಪ್ರವೇಶ ಟೋಕನ್ ಅನ್ನು ಯಶಸ್ವಿಯಾಗಿ ರಚಿಸಿದ್ದೇವೆ ಈಗ ಈ ಪ್ರವೇಶ ಟೋಕನ್ ಅನ್ನು ನಕಲಿಸಿ ಪ್ರವೇಶ ಅಂಡರ್ಸ್ಕೋರ್ ಟೋಕನ್ ಭಾಗಕ್ಕೆ ಸಮಾನವಾದ ನಂತರ ಪ್ರಾರಂಭಿಸಿ ಆಂಪರ್ಸಂಡ್ ಚಿಹ್ನೆಯ ಮೊದಲು ಈ ಟೋಕನ್ ಅನ್ನು ನಕಲಿಸಿ ಅದನ್ನು ಗ್ರಾಫ್ API ಎಕ್ಸ್ಪ್ಲೋರರ್ನಲ್ಲಿ ಅಂಟಿಸಿ ಮತ್ತು ಪ್ರವೇಶ ಟೋಕನ್ ಉಪಕರಣವನ್ನು ತೆರೆಯಿರಿ ಆದ್ದರಿಂದ ಈ ಟೋಕನ್ ಎರಡು ತಿಂಗಳವರೆಗೆ ಮಾನ್ಯವಾಗಿದೆ ಎಂದು ನೀವು ಇಲ್ಲಿ ನೋಡುತ್ತೀರಿ ನೀವು ಡಾಕ್ಯುಮೆಂಟೇಶನ್ಗೆ ಹಿಂತಿರುಗಿದರೆ ವಿಸ್ತೃತ ಟೋಕನ್ ಸುಮಾರು 60 ದಿನಗಳವರೆಗೆ ಉತ್ತಮವಾಗಿದೆ ಎಂದು ದಸ್ತಾವೇಜನ್ನು ಪುಟವು ಹೇಳುತ್ತದೆ ಆದ್ದರಿಂದ ಈಗ ನಾವು 60 ದಿನಗಳವರೆಗೆ ಅವಧಿ ಮೀರದ ಟೋಕನ್ ಅನ್ನು ಹೊಂದಿದ್ದೇವೆ ಗ್ರಾಫ್ API ನಿಂದ ಡೇಟಾವನ್ನು ಸಂಗ್ರಹಿಸಲು ನಮ್ಮ ಪ್ರೋಗ್ರಾಂ ಅನ್ನು ಬರೆಯಲು ನಾವು ಸಿದ್ಧರಾಗಿದ್ದೇವೆ ಇದನ್ನು ಮಾಡಲು ನಾವು ಹಿಂದಿನ ಟ್ಯುಟೋರಿಯಲ್ ನಲ್ಲಿ ಕಲಿತ ಪೈಥಾನ್ ನಲ್ಲಿ ಟರ್ಮಿನಲ್ ಅನ್ನು ಬಳಸುತ್ತೇವೆ ಆದ್ದರಿಂದ ಟರ್ಮಿನಲ್ ಅನ್ನು ತೆರೆಯಿರಿ ಮತ್ತು vi ಸಂಪಾದಕವನ್ನು ಬಳಸಿಕೊಂಡು ಹೊಸ ಪೈಥಾನ್ ಸ್ಕ್ರಿಪ್ಟ್ ಅನ್ನು ರಚಿಸಿ ಫೇಸ್ಬುಕ್ ಅಂಡರ್ಸ್ಕೋರ್ ಡೇಟಾ ಡಾಟ್ ಪೈ ಎಂದು ಹೇಳೋಣ ಹಿಂದಿನ ಟ್ಯುಟೋರಿಯಲ್ನಲ್ಲಿ ನಾವು ನೋಡಿದ ವಿನಂತಿಗಳ ಲೈಬ್ರರಿಯನ್ನು ಆಮದು ಮಾಡಿಕೊಳ್ಳುವ ಮೂಲಕ ನಾವು ಪ್ರಾರಂಭಿಸುತ್ತೇವೆ ನೀವು ನೆನಪಿಸಿಕೊಂಡರೆ ವಿನಂತಿಗಳು ಪೈಥಾನ್ ಲೈಬ್ರರಿಯಾಗಿದೆ ಇದನ್ನು http ವಿನಂತಿಗಳನ್ನು ಮಾಡಲು ಬಳಸಲಾಗುತ್ತದೆ ಈಗ ನಾವು ಹೊಸ ಕಾರ್ಯವನ್ನು ವ್ಯಾಖ್ಯಾನಿಸುತ್ತೇವೆ ಹೇಳಿ ಅಂಡರ್ಸ್ಕೋರ್ ಪುಟ ಅಂಡರ್ಸ್ಕೋರ್ ಡೇಟಾವನ್ನು ಪಡೆಯಿರಿ ಇದು ಒಂದು ಪ್ಯಾರಾಮೀಟರ್ ಅನ್ನು ತೆಗೆದುಕೊಳ್ಳುತ್ತದೆ ಅದು ಪುಟ ಐಡಿ ಕಾರ್ಯ ದೇಹದ ಆರಂಭವನ್ನು ಕೊಲೊನ್ ಚಿಹ್ನೆಯಿಂದ ಸೂಚಿಸಲಾಗುತ್ತದೆ ಈಗ ಪೈಥಾನ್ ಒಂದು ಇಂಡೆಂಟೇಶನ್ ಬೇಸ್ ಭಾಷೆಯಾಗಿದೆ ಆದ್ದರಿಂದ ಫಂಕ್ಷನ್ನಲ್ಲಿ ಕೋಡ್ ಬ್ಲಾಕ್ ಅನ್ನು ವ್ಯಾಖ್ಯಾನಿಸಲು ನಾವು ಕಾರ್ಯದ ಸಂಪೂರ್ಣ ದೇಹಕ್ಕೆ ಇಂಡೆಂಟೇಶನ್ ಮಟ್ಟವನ್ನು ಸೇರಿಸುತ್ತೇವೆ ಇದು C ಅಥವಾ C ನಲ್ಲಿರುವ ಕರ್ಲಿ ಬ್ರೇಸ್ಗಳಿಗೆ ಸಮನಾಗಿರುತ್ತದೆ ಒಂದು ಕ್ರಿಯೆಯ ದೇಹವನ್ನು C ಯಲ್ಲಿ ಸುರುಳಿಯಾಕಾರದ ಕಟ್ಟುಪಟ್ಟಿಗಳೊಳಗೆ ವ್ಯಾಖ್ಯಾನಿಸಿದಂತೆಯೇ ಪೈಥಾನ್ನಲ್ಲಿ ಕಾರ್ಯದ ದೇಹವನ್ನು ಇಂಡೆಂಟೇಶನ್ ಮಟ್ಟದಲ್ಲಿ ವ್ಯಾಖ್ಯಾನಿಸಲಾಗಿದೆ ಒಮ್ಮೆ ನೀವು ಕಡಿಮೆ ಇಂಡೆಂಟೇಶನ್ ಮಟ್ಟಕ್ಕೆ ಹಿಂತಿರುಗಿದರೆ ನೀವು ಕಾರ್ಯದ ದೇಹದಿಂದ ನಿರ್ಗಮಿಸುತ್ತೀರಿ ಆದ್ದರಿಂದ ನಾವು ಇಂಡೆಂಟೇಶನ್ ಮಟ್ಟವನ್ನು ರಚಿಸಲು ಟ್ಯಾಬ್ ಅನ್ನು ಒತ್ತಿ ಮತ್ತು ಕಾರ್ಯದ ದೇಹವನ್ನು ವ್ಯಾಖ್ಯಾನಿಸಲು ಪ್ರಾರಂಭಿಸಿ ನಾವು ಮೊದಲು ವಿನಂತಿಯನ್ನು ಕಳುಹಿಸುವ URL ಅನ್ನು ಒಳಗೊಂಡಿರುವ ವೇರಿಯಬಲ್ ಅನ್ನು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ನಾವು URL ಅನ್ನು http ಗ್ರಾಫ್ಗೆ ಸಮ ಎಂದು ಹೇಳುತ್ತೇವೆ ಇಲ್ಲ https ಗ್ರಾಫ್ ಡಾಟ್ ಫೇಸ್ಬುಕ್ ಡಾಟ್ ಕಾಮ್ ಪುಟದ ಐಡಿಯನ್ನು ಸ್ಟ್ರಿಂಗ್ ಫಾರ್ಮ್ಯಾಟ್ಗೆ ಸ್ಲ್ಯಾಷ್ ಮಾಡಿ ನೀವು ಪೈಥಾನ್ನಲ್ಲಿ ತಂತಿಗಳನ್ನು ಜೋಡಿಸಲು ಪ್ಲಸ್ ಚಿಹ್ನೆಯನ್ನು ಬಳಸಬಹುದು ಸ್ಲ್ಯಾಷ್ ಅಡಿ ಪ್ರಶ್ನೆ ಗುರುತು ಮಿತಿಯು ನೂರಕ್ಕೆ ಸಮಾನವಾಗಿರುತ್ತದೆ ಮತ್ತು ಪ್ರವೇಶ ಟೋಕನ್ ಅಂಡರ್ಸ್ಕೋರ್ ಟೋಕನ್ ಪ್ರವೇಶಕ್ಕೆ ಸಮಾನವಾಗಿರುತ್ತದೆ ಈಗ ನಾವು ಈ ಪ್ರವೇಶವನ್ನು ಅಂಡರ್ಸ್ಕೋರ್ ಟೋಕನ್ ವೇರಿಯೇಬಲ್ ಅನ್ನು ಬಳಸುವ ಮೊದಲು ಅದನ್ನು ವ್ಯಾಖ್ಯಾನಿಸಬೇಕಾಗಿದೆ ಆದ್ದರಿಂದ ನಾವು ಈಗಷ್ಟೇ ರಚಿಸಿದ ಈ ವಿಸ್ತೃತ ಟೋಕನ್ಗೆ ಪ್ರವೇಶ ಅಂಡರ್ಸ್ಕೋರ್ ಟೋಕನ್ ಸಮಾನವಾಗಿದೆ ಎಂದು ನಾವು ಹೇಳುತ್ತೇವೆ ಈಗ ನಾವು ಡೇಟಾವು ವಿನಂತಿಗಳ ಡಾಟ್ URL ಗೆ ಸಮಾನವಾಗಿದೆ ಎಂದು ಹೇಳುತ್ತೇವೆ ಆದ್ದರಿಂದ ನಾವು ಈ URL ಗೆ ಪಡೆಯಲು ವಿನಂತಿಯನ್ನು ಕಳುಹಿಸುತ್ತಿದ್ದೇವೆ ಮತ್ತು ಪ್ರತಿಕ್ರಿಯೆಯನ್ನು ವೇರಿಯಬಲ್ ಹೆಸರಿನ ಡೇಟಾದಲ್ಲಿ ಸಂಗ್ರಹಿಸುತ್ತೇವೆ ಈಗ ನಮಗೆ ಈ ಪ್ರತಿಕ್ರಿಯೆಯ ಪಠ್ಯ ಭಾಗದ ಅಗತ್ಯವಿದೆ ಇದು ಗ್ರಾಫ್ API ಮೂಲಕ ಹಿಂತಿರುಗಿಸಿದ ಡೇಟಾವನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನಾವು ಡೇಟಾದ ಪಠ್ಯ ಭಾಗವನ್ನು ಪ್ರತಿಕ್ರಿಯೆ ಎಂಬ ಮತ್ತೊಂದು ವೇರಿಯಬಲ್ನಲ್ಲಿ ಸಂಗ್ರಹಿಸುತ್ತೇವೆ ಮತ್ತು ನಾವು ಹೇಳುತ್ತೇವೆ ಪ್ರತಿಕ್ರಿಯೆಯನ್ನು ಮುದ್ರಿಸು ಮತ್ತು ನಾವು ಕಾರ್ಯ ದೇಹದ ಅಂತ್ಯವನ್ನು ಸೂಚಿಸುವ ನಮ್ಮ ಮೂಲ ಇಂಡೆಂಟೇಶನ್ ಮಟ್ಟಕ್ಕೆ ಹಿಂತಿರುಗುತ್ತೇವೆ ಈಗ ಈ ಕಾರ್ಯವನ್ನು ಕರೆಯಲು ನಾವು ಆವರಣದ ನಂತರ ಕಾರ್ಯದ ಹೆಸರನ್ನು ಟೈಪ್ ಮಾಡುತ್ತೇವೆ ಮತ್ತು ನಾವು ಈ ಕಾರ್ಯಕ್ಕೆ ರವಾನಿಸಬೇಕಾದ ಪುಟ ಐಡಿ ಪ್ಯಾರಾಮೀಟರ್ ಅನ್ನು ಆವರಣದಲ್ಲಿ ಸೇರಿಸುತ್ತೇವೆ ಆದ್ದರಿಂದ ನಾವು ಎಕ್ಸ್ಪ್ಲೋರರ್ಗೆ ಹಿಂತಿರುಗಿ ಮತ್ತೆ NPTEL ಪುಟಗಳನ್ನು ಹುಡುಕಿ ಎರಡನೇ ಫಲಿತಾಂಶದ ಪುಟ ID ಅನ್ನು ಪಡೆದುಕೊಳ್ಳಿ ಅದನ್ನು ನಕಲಿಸಿ ಮತ್ತು ಉಲ್ಲೇಖದಲ್ಲಿ ಅಂಟಿಸಿ ಈಗ ನಾವು ಈ ಫೈಲ್ ಅನ್ನು ಬರೆಯುತ್ತೇವೆ ಮತ್ತು ಎಸ್ಕೇಪ್ ಕೊಲೊನ್ wq ಎಂಟರ್ ಅನ್ನು ಒತ್ತುವ ಮೂಲಕ ಸಂಪಾದಕವನ್ನು ತೊರೆಯುತ್ತೇವೆ ಈಗ ಈ ಕೋಡ್ ಅನ್ನು ಕಾರ್ಯಗತಗೊಳಿಸಲು ಪೈಥಾನ್ ಸ್ಪೇಸ್ ಫೇಸ್ಬುಕ್ ಅಂಡರ್ಸ್ಕೋರ್ ಡೇಟಾ ಡಾಟ್ p y ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿರಿ ಮತ್ತು ನೀವು JSON ಸ್ವರೂಪದಲ್ಲಿ ಬರೆದ ಸಂಪೂರ್ಣ ಡೇಟಾವನ್ನು ಪಡೆಯುತ್ತೀರಿ ಇದು ಗ್ರಾಫ್ API ಎಕ್ಸ್ಪ್ಲೋರರ್ನಿಂದ ನೀವು ನೋಡಿದ ಅದೇ ಪ್ರತಿಕ್ರಿಯೆಯಾಗಿದೆ ಇದು ಯಾವುದೇ ಲೈನ್ ಬ್ರೇಕ್ಗಳನ್ನು ಹೊಂದಿಲ್ಲ ಆದ್ದರಿಂದ ಈ ಸ್ವರೂಪದಲ್ಲಿ ಅರ್ಥಮಾಡಿಕೊಳ್ಳುವುದು ಕಷ್ಟ ಈಗ ಈ ಡೇಟಾವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಓದಲು ಸಾಧ್ಯವಾಗುವಂತೆ ನಾವು JSON ಆಬ್ಜೆಕ್ಟ್ಗಳನ್ನು ರವಾನಿಸಲು ಬಳಸಲಾಗುವ JSON ಲೈಬ್ರರಿಯನ್ನು ಪೈಥಾನ್ಗಾಗಿ ಬಳಸುತ್ತೇವೆ ನಾವು ಗ್ರಾಫ್ API ಅನ್ನು JSON ಫಾರ್ಮ್ಯಾಟ್ನಲ್ಲಿ ಬರೆದಿರುವ ಡೇಟಾವನ್ನು ಚರ್ಚಿಸುವುದನ್ನು ನಾವು ನೆನಪಿಸಿಕೊಂಡರೆ ಆದ್ದರಿಂದ ನೀವು ಆಮದು j s o n ಎಂದು ಟೈಪ್ ಮಾಡಿ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಗ್ರಂಥಾಲಯವು ಪೈಥಾನ್ನಲ್ಲಿ ಮೊದಲೇ ಸ್ಥಾಪಿಸಲ್ಪಟ್ಟಿದೆ ನೀವು ಈ ಲೈಬ್ರರಿಯನ್ನು ಸ್ಥಾಪಿಸದಿದ್ದರೆ ನೀವು ಕೋಡ್ ಅನ್ನು ರನ್ ಮಾಡಿದಾಗ ಮಾಡ್ಯೂಲ್ ಹೆಸರು json ಇಲ್ಲ ಎಂಬ ದೋಷ ಸಂದೇಶವನ್ನು ನೀವು ನೋಡುತ್ತೀರಿ ನಾವು ಮೊದಲ ಟ್ಯುಟೋರಿಯಲ್ ನಲ್ಲಿ ಚರ್ಚಿಸಿದ ಪಿಪ್ ಬಳಸಿ ನೀವು ಈ ಲೈಬ್ರರಿಯನ್ನು ಸ್ಥಾಪಿಸಬಹುದು ಟರ್ಮಿನಲ್ನಲ್ಲಿ sudo pip install json ಎಂದು ಟೈಪ್ ಮಾಡಿ ಮತ್ತು ಲೈಬ್ರರಿಯನ್ನು ಸ್ಥಾಪಿಸಲಾಗುತ್ತದೆ ಆದ್ದರಿಂದ ನಾವು ಈಗ json ಡಾಟ್ ಡೇಟಾ ಡಾಟ್ ಪಠ್ಯವನ್ನು ಬಳಸಿಕೊಂಡು JSON ಸ್ವರೂಪದಲ್ಲಿ ಪ್ರತಿಕ್ರಿಯೆ ಪಠ್ಯವನ್ನು ಲೋಡ್ ಮಾಡುತ್ತೇವೆ ಮತ್ತು JSON ಪ್ರತಿಕ್ರಿಯೆಯ ಡೇಟಾ ಕ್ಷೇತ್ರದಲ್ಲಿ ಇರುವ ಮಾಹಿತಿಯನ್ನು ಮುದ್ರಿಸುತ್ತೇವೆ ಆದ್ದರಿಂದ JSON ಸ್ವರೂಪವು ಮೂಲಭೂತವಾಗಿ ಪ್ರಮುಖ ಮೌಲ್ಯ ಜೋಡಿ ಆಧಾರಿತ ಸ್ವರೂಪವಾಗಿದೆ ಅಲ್ಲಿ ಕೀ ಎಂಬುದು ಕ್ಷೇತ್ರದ ಹೆಸರು ಮತ್ತು ಮೌಲ್ಯವು ಈ ಕ್ಷೇತ್ರದಲ್ಲಿ ಇರುವ ಮಾಹಿತಿಯಾಗಿದೆ ಆದ್ದರಿಂದ ನಾವು ಚದರ ಕಟ್ಟುಪಟ್ಟಿಗಳಲ್ಲಿ ಈ ಸ್ಟ್ರಿಂಗ್ ಡೇಟಾದೊಂದಿಗೆ ಪ್ರತಿಕ್ರಿಯೆಯನ್ನು ಹೇಳಿದಾಗ ಇಲ್ಲಿ ಡೇಟಾ ಕೀ ಮತ್ತು ಮೌಲ್ಯಗಳು ಈ ಕ್ಷೇತ್ರದಲ್ಲಿ ಪೋಸ್ಟ್ ಪೂರ್ವನಿಗದಿಯಾಗಿದೆ ಡೇಟಾ ಕ್ಷೇತ್ರದಲ್ಲಿ ಇರುವ ವಿಷಯವು C ಅಥವಾ C ನಲ್ಲಿನ ರಚನೆಯನ್ನು ಹೋಲುವ ಪಟ್ಟಿಯಾಗಿದೆ ಎಂಬುದನ್ನು ಈಗ ಗಮನಿಸಿ ಆದ್ದರಿಂದ ನಾವು ಈ ಪಟ್ಟಿಯ 0 ನೇ ಅಂಶವನ್ನು ಮುದ್ರಿಸೋಣ ಅದು ಪೋಸ್ಟ್ ಆಗಿದೆ ಆದ್ದರಿಂದ ಅಲ್ಲಿ ನೀವು ಹೋಗಿ ಗ್ರಾಫ್ API ಎಕ್ಸ್ಪ್ಲೋರರ್ನಲ್ಲಿ ನಾವು ನೋಡಿದಂತೆಯೇ ಇದು ಮೊದಲ ಪೋಸ್ಟ್ ಅನ್ನು ಮುದ್ರಿಸುತ್ತದೆ ಈಗ ನಾವು ಎಕ್ಸ್ಪ್ಲೋರರ್ ಅನ್ನು ಬಳಸಿದಂತೆ ಹೆಚ್ಚಿನ ವಿವರಗಳನ್ನು ಪಡೆಯಲು API ನ ಆವೃತ್ತಿ 2 0 ಅನ್ನು ಪ್ರಶ್ನಿಸಲು ಪ್ರಯತ್ನಿಸೋಣ ಆದ್ದರಿಂದ ನಾವು URL ನಲ್ಲಿ ಪುಟ ಐಡಿಗೆ ಸ್ವಲ್ಪ ಮೊದಲು v 2 0 ಸ್ಲ್ಯಾಶ್ ಅನ್ನು ಸೇರಿಸುತ್ತೇವೆ ಮತ್ತು ಕೋಡ್ ಅನ್ನು ಮತ್ತೆ ರನ್ ಮಾಡಿ ಆದ್ದರಿಂದ ಸ್ವೀಕರಿಸಿದ ಪ್ರತಿಕ್ರಿಯೆಯು ನೀವು ಆವೃತ್ತಿ 2 6 ರಲ್ಲಿ ಪಡೆದಂತೆಯೇ ಇರುತ್ತದೆ ಯಾವುದೇ ಹೆಚ್ಚುವರಿ ಮಾಹಿತಿಯನ್ನು ಹಿಂತಿರುಗಿಸಲಾಗಿಲ್ಲ ಈಗ ಅದು ಏಕೆ ನೀವು ಎಕ್ಸ್ಪ್ಲೋರರ್ಗೆ ಹಿಂತಿರುಗಿದರೆ ಈಗ ಆವೃತ್ತಿ ಡ್ರಾಪ್ಡೌನ್ನಲ್ಲಿ API ಯ ಯಾವುದೇ ಹಳೆಯ ಆವೃತ್ತಿಗಳು ಲಭ್ಯವಿಲ್ಲ ಎಂದು ನೀವು ಗಮನಿಸಬಹುದು ಏಕೆಂದರೆ ನೀವು ಹೊಸ ಅಪ್ಲಿಕೇಶನ್ ಅನ್ನು ರಚಿಸಿದಾಗ ಈ ಹೊಸ ಅಪ್ಲಿಕೇಶನ್ ಪ್ರಸ್ತುತ ಆವೃತ್ತಿಯನ್ನು ಮೀರಿ API ನ ಯಾವುದೇ ಹಳೆಯ ಆವೃತ್ತಿಗಳಿಗೆ ಪ್ರವೇಶವನ್ನು ಹೊಂದಿರುವುದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಆವೃತ್ತಿ 2 6 ಪ್ರಸ್ತುತ ಆವೃತ್ತಿಯಾಗಿರುವುದರಿಂದ ಮತ್ತು ಆವೃತ್ತಿ 2 6 ಬಿಡುಗಡೆಯಾದ ನಂತರ ನಮ್ಮ APP ಅನ್ನು ರಚಿಸಲಾಗಿದೆ ನಮ್ಮ APP ಆವೃತ್ತಿ 2 6 ಕ್ಕಿಂತ ಮೊದಲು ಯಾವುದೇ API ಆವೃತ್ತಿಗೆ ಪ್ರವೇಶವನ್ನು ಹೊಂದಿಲ್ಲ ನೀವು ಆರಂಭದಲ್ಲಿ ಬಳಸುತ್ತಿದ್ದ APP ಗ್ರಾಫ್ API ಎಕ್ಸ್ಪ್ಲೋರರ್ APP ಆಗಿದ್ದು ಇದನ್ನು ಫೇಸ್ಬುಕ್ನಿಂದ ಬಹಳ ಹಿಂದೆಯೇ ರಚಿಸಲಾಗಿದೆ ಎಂಬುದನ್ನು ನೆನಪಿಡಿ ಆದ್ದರಿಂದ ಇದು API ಯ ಎಲ್ಲಾ ಹಳೆಯ ಆವೃತ್ತಿಗಳಿಗೆ ಪ್ರವೇಶವನ್ನು ಹೊಂದಿದೆ ಆದ್ದರಿಂದ API ಮೂಲಕ ಹಿಂತಿರುಗಿಸಿದ ಡೇಟಾ ಪಟ್ಟಿಯಲ್ಲಿರುವ ಪೋಸ್ಟ್ಗಳನ್ನು ಪುನರಾವರ್ತಿಸಲು ಪ್ರಯತ್ನಿಸೋಣ ಇದನ್ನು ಮಾಡಲು ನಾವು ಪೈಥಾನ್ನಲ್ಲಿ ಫಾರ್ ಲೂಪ್ ಅನ್ನು ಬಳಸುತ್ತೇವೆ ಆದ್ದರಿಂದ ನಾವು ಪ್ರತಿಕ್ರಿಯೆಯಲ್ಲಿ ಪೋಸ್ಟ್ಗಾಗಿ ಹೇಳುತ್ತೇವೆ ಚದರ ಕಟ್ಟುಪಟ್ಟಿಗಳು ಡೇಟಾ ಕೊಲೊನ್ ಆದ್ದರಿಂದ ಈಗ ನಾವು ಕಾರ್ಯಕ್ಕಾಗಿ ಮಾಡಿದಂತೆಯೇ ಲೂಪ್ನ ದೇಹವನ್ನು ವ್ಯಾಖ್ಯಾನಿಸಲು ಹೊಸ ಇಂಡೆಂಟೇಶನ್ ಮಟ್ಟವನ್ನು ರಚಿಸುತ್ತೇವೆ ಮತ್ತು ನಾವು ಪ್ರಿಂಟ್ ಪೋಸ್ಟ್ ಸ್ಕ್ವೇರ್ ಬ್ರೇಸ್ ಸಂದೇಶವನ್ನು ಹೇಳುತ್ತೇವೆ ಈಗ ಈ ಲೂಪ್ ಏನು ಮಾಡುತ್ತದೆ ಎಂದರೆ ಅದು ಡೇಟಾ ಪಟ್ಟಿಯಲ್ಲಿರುವ ಪ್ರತಿಯೊಂದು ಅಂಶ ಅಥವಾ ಪೋಸ್ಟ್ನ ಮೇಲೆ ಒಂದೊಂದಾಗಿ ಹೋಗುತ್ತದೆ ಮತ್ತು ಈ ವೇರಿಯಬಲ್ ಹೆಸರಿನ ಪೋಸ್ಟ್ಗೆ ಅಂಶವನ್ನು ನಿಯೋಜಿಸುತ್ತದೆ ಆದ್ದರಿಂದ ನಾವು ಲೂಪ್ ಒಳಗೆ ಇರುವಾಗ ಈ ಪೋಸ್ಟ್ ವೇರಿಯೇಬಲ್ ಲೂಪ್ ಮೂಲಕ ಪುನರಾವರ್ತನೆಯಾಗುವ ಪ್ರಸ್ತುತ ಅಂಶವನ್ನು ಸಂಗ್ರಹಿಸುತ್ತದೆ ಆದ್ದರಿಂದ ಈ ಪೋಸ್ಟ್ ವೇರಿಯಬಲ್ನ ವಿಷಯಗಳನ್ನು ಫಾರ್ ಲೂಪ್ನ ಪ್ರತಿ ಪುನರಾವರ್ತನೆಯ ಮೇಲೆ ನವೀಕರಿಸಲಾಗುತ್ತದೆ ಮತ್ತು ಎಲ್ಲಾ ಪೋಸ್ಟ್ ಅನ್ನು ಪುನರಾವರ್ತಿಸುವವರೆಗೆ ನಾವು ಪ್ರತಿ ಪುನರಾವರ್ತನೆಯಲ್ಲಿ ಪೋಸ್ಟ್ನಲ್ಲಿರುವ ಸಂದೇಶ ಕೀ ಗೆ ಅನುಗುಣವಾದ ಮೌಲ್ಯವನ್ನು ಮುದ್ರಿಸುತ್ತೇವೆ ವಿಭಿನ್ನ ಪೋಸ್ಟ್ಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯಲು ನಾವು ಒಂದೆರಡು ಹೊಸ ಸಾಲಿನ ಅಕ್ಷರಗಳನ್ನು ಮುದ್ರಿಸುತ್ತೇವೆ ಈಗ ನಾವು ಈ ಕೋಡ್ ಅನ್ನು ರನ್ ಮಾಡೋಣ ಆದ್ದರಿಂದ ನೀವು ಎಲ್ಲಾ ಸಂದೇಶಗಳನ್ನು ಎರಡು ಖಾಲಿ ರೇಖೆಗಳಿಂದ ಬೇರ್ಪಡಿಸಿರುವುದನ್ನು ನೋಡುತ್ತೀರಿ ಫಲಿತಾಂಶಗಳನ್ನು ಬಹು ಪುಟಗಳಲ್ಲಿ ಹಿಂತಿರುಗಿಸಿದಾಗ API ಪ್ರತಿಕ್ರಿಯೆಯನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ಈಗ ನಾವು ಕಲಿಯೋಣ ನಿಮಗೆ ನೆನಪಿದ್ದರೆ ಫಲಿತಾಂಶಗಳ ಸಂಖ್ಯೆಯು ನಿರ್ದಿಷ್ಟ ಮಿತಿಗಿಂತ ಹೆಚ್ಚಿದ್ದರೆ API ಸಂಪೂರ್ಣ ಫಲಿತಾಂಶಗಳನ್ನು ಪಡೆಯಲು ನೀವು ಭೇಟಿ ನೀಡಬೇಕಾದ ಫಲಿತಾಂಶಗಳ ಮುಂದಿನ ಪುಟಕ್ಕೆ URL ಅನ್ನು ಹಿಂತಿರುಗಿಸುತ್ತದೆ ಎಂದು ನಾವು ಮೊದಲ ಟ್ಯುಟೋರಿಯಲ್ ನಲ್ಲಿ ನೋಡಿದ್ದೇವೆ ಆದ್ದರಿಂದ ನಾವು ಈ ಮಿತಿಯನ್ನು 20 ಎಂದು ಹೇಳೋಣ ಇದರಿಂದ ನಾವು ಪ್ರತಿ ಪುಟದಲ್ಲಿ 20 ಫಲಿತಾಂಶಗಳನ್ನು ಪಡೆಯುತ್ತೇವೆ ನಾವು ಪ್ರಶ್ನಿಸುತ್ತಿರುವ NPTEL ಪುಟವು ಒಟ್ಟು 65 ಪೋಸ್ಟ್ಗಳನ್ನು ಹೊಂದಿರುವುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ನಾವು ಮಿತಿಯನ್ನು 20 ಕ್ಕೆ ಹೊಂದಿಸಿದರೆ ನಾವು ನಾಲ್ಕು ಪುಟಗಳಲ್ಲಿ ಫಲಿತಾಂಶಗಳನ್ನು ಪಡೆಯುತ್ತೇವೆ ಮೊದಲ ಮೂರು ಪುಟಗಳು ತಲಾ 20 ಫಲಿತಾಂಶಗಳನ್ನು ಒಳಗೊಂಡಿರುತ್ತವೆ ಅಂದರೆ 60 ಮತ್ತು ನಾಲ್ಕನೇ ಪುಟವು ಐದು ಪೋಸ್ಟ್ಗಳನ್ನು ಒಳಗೊಂಡಿರುವ ಒಟ್ಟು 65 ಆದ್ದರಿಂದ ನಾವು ಏನು ಮಾಡಬೇಕಾಗಿದೆ ಮುಂದಿನ ಪುಟದ URL ಅನ್ನು ಟ್ರ್ಯಾಕ್ ಮಾಡುವ ಲೂಪ್ ಅನ್ನು ರಚಿಸಲು ಮತ್ತು ಅಗತ್ಯವಿರುವವರೆಗೆ ಮುಂದಿನ ಪುಟವನ್ನು ಪ್ರಶ್ನಿಸುವುದನ್ನು ಮುಂದುವರಿಸಿ API ಪ್ರತಿಕ್ರಿಯೆಯು ಮುಂದಿನ ಪುಟದ URL ಅನ್ನು ಹೊಂದಿರದ ಹಂತದವರೆಗೆ ಆದ್ದರಿಂದ ಮುಂದಿನ ಅಂಡರ್ಸ್ಕೋರ್ ಪುಟವು ಮುಂದಿನ ಪ್ರತಿಕ್ರಿಯೆ ಪೇಜಿಂಗ್ಗೆ ಸಮಾನವಾಗಿದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ನೀವು ಪ್ರತಿಕ್ರಿಯೆಯಲ್ಲಿ ಗಮನಿಸಿದರೆ ಪೇಜಿಂಗ್ ಎಂಬ ಕೀ ಇದೆ ಪೇಜಿಂಗ್ ಒಳಗೆ ಮತ್ತೆ ಹಿಂದಿನ ಮತ್ತು ಮುಂದಿನ ಎರಡು ಕೀ ಗಳಿವೆ ಮತ್ತು ಮುಂದಿನ ಕೀ ಗೆ ಅನುಗುಣವಾದ ಮೌಲ್ಯವು ನಮಗೆ ಬೇಕಾಗಿರುವುದು ಆದ್ದರಿಂದ API ಪ್ರತಿಕ್ರಿಯೆಯು ಯಾವುದೇ ಪೇಜಿಂಗ್ ಕೀಯನ್ನು ಹೊಂದಿರದ ತನಕ ನಾವು ಈ ಮುಂದಿನ ಪುಟಕ್ಕೆ ಭೇಟಿ ನೀಡುತ್ತಲೇ ಇರುತ್ತೇವೆ ಡೇಟಾ ಕೀ ಇನ್ನೂ ಇದೆ ಎಂಬುದನ್ನು ಗಮನಿಸಿ ಆದರೆ ಅದು ಈಗ ಖಾಲಿ ಪಟ್ಟಿಯಾಗಿದೆ ಅಂದರೆ ನಮ್ಮಲ್ಲಿ ಪ್ರತಿಕ್ರಿಯೆಗಳು ಮುಗಿದಿವೆ ಡೀಫಾಲ್ಟ್ ಆಗಿ ಮಿತಿಯನ್ನು 25 ಕ್ಕೆ ಹೊಂದಿಸಿರುವುದರಿಂದ ನಾವು ಇಲ್ಲಿ ಮೂರು ಪುಟಗಳನ್ನು ಮಾತ್ರ ನೋಡಿದ್ದೇವೆ ಆದ್ದರಿಂದ ಮೊದಲ ಎರಡು ಪುಟಗಳಲ್ಲಿ 25 25 ಪೋಸ್ಟ್ಗಳು ಅಂದರೆ 50 ಮತ್ತು ಮೂರನೇ ಪುಟವು ಉಳಿದ ಹದಿನೈದು ಒಟ್ಟು 65 ಅನ್ನು ಒಳಗೊಂಡಿತ್ತು ಮತ್ತು ಈ ಕೊನೆಯ ಪುಟ ಖಾಲಿಯಾಗಿದೆ ಆದ್ದರಿಂದ ಫಲಿತಾಂಶಗಳ ಮೊದಲ ಪುಟದಲ್ಲಿ ನಾವು ಮುಂದಿನ ಪುಟದ URL ಅನ್ನು ತೆಗೆದುಕೊಳ್ಳುತ್ತೇವೆ ಮುದ್ರಣ ಹೇಳಿಕೆಯ ನಂತರ ಇದನ್ನು ಸರಿಸೋಣ ಮತ್ತು ನಾವು ಮುಂದಿನ ಪುಟದ ಕೊಲೊನ್ ಅನ್ನು ಅಂಡರ್ಸ್ಕೋರ್ ಮಾಡುವಾಗ ಹೇಳುತ್ತೇವೆ ಮತ್ತು ನಾವು ಇನ್ನೊಂದು ಲೂಪ್ ಅನ್ನು ಪ್ರಾರಂಭಿಸುತ್ತೇವೆ ಈ ಸಮಯದಲ್ಲಿ ಸ್ವಲ್ಪ ಲೂಪ್ ಆದ್ದರಿಂದ ಈ ಲೂಪ್ ಎಲ್ಲಿಯವರೆಗೆ ಮುಂದಿನ ಪುಟದ ವೇರಿಯಬಲ್ ಅದರಲ್ಲಿ ಏನನ್ನಾದರೂ ಹೊಂದಿರುವವರೆಗೆ ಚಾಲನೆಯಲ್ಲಿರುತ್ತದೆ ಅಂದರೆ ಅದು ಖಾಲಿ ಅಥವಾ ಶೂನ್ಯವಾಗಿಲ್ಲದಿರುವವರೆಗೆ ಮತ್ತು ಈ ಲೂಪ್ ಒಳಗೆ ನಾವು ಈ ಮುಂದಿನ URL ಗೆ ಪಡೆಯಲು ವಿನಂತಿಯನ್ನು ಕಳುಹಿಸುತ್ತೇವೆ ಮತ್ತು ಪ್ರತಿಕ್ರಿಯೆಯನ್ನು ವೇರಿಯಬಲ್ ಹೆಸರಿನ ಪ್ರತಿಕ್ರಿಯೆಯಲ್ಲಿ ಸಂಗ್ರಹಿಸುತ್ತೇವೆ ಆದ್ದರಿಂದ ನಾವು ಈ ಮುಂದಿನ ಪುಟದ ವಿಷಯಗಳೊಂದಿಗೆ ಪ್ರತಿಕ್ರಿಯೆಯನ್ನು ಬರೆಯುತ್ತಿದ್ದೇವೆ ಲೂಪ್ ಪ್ರಾರಂಭವಾದಾಗ ಮುಂದಿನ ಪುಟವನ್ನು ಕಂಡು ಡೀಬಗ್ ಪ್ರಿಂಟ್ ಸ್ಟೇಟ್ಮೆಂಟ್ ಅನ್ನು ಸೇರಿಸೋಣ ಆದ್ದರಿಂದ ಈ ಲೂಪ್ ಅನ್ನು ಪ್ರತಿ ಬಾರಿ ಕಾರ್ಯಗತಗೊಳಿಸಿದಾಗ ನಾವು ಮುಂದಿನ ಪುಟವನ್ನು ಕಂಡುಕೊಂಡಿದ್ದೇವೆ ಎಂಬ ಸಂದೇಶವನ್ನು ಮುದ್ರಿಸಲಾಗುತ್ತದೆ ಗೊಂದಲವನ್ನು ತಪ್ಪಿಸಲು ಹಿಂದಿನ ಮುದ್ರಣ ಹೇಳಿಕೆಗಳನ್ನು ಕಾಮೆಂಟ್ ಮಾಡೋಣ ಮತ್ತು ಈಗ ನಾವು ಪರಿಶೀಲಿಸುತ್ತೇವೆ ನಮಗೆ ಸಿಕ್ಕಿರುವ ಈ ಹೊಸ ಪ್ರತಿಕ್ರಿಯೆಯು ಅದರಲ್ಲಿ ಪೇಜಿಂಗ್ ಎಂಬ ಕೀಲಿಯನ್ನು ಹೊಂದಿದೆಯೇ ಎಂದು ನೋಡೋಣ ಆದ್ದರಿಂದ ಪ್ರತಿಕ್ರಿಯೆಯಾಗಿ ಪೇಜಿಂಗ್ ವೇಳೆ ನಾವು ಹೇಳುತ್ತೇವೆ ಈಗ ಈ ವೇಳೆ ಒಳಗೆ ಪೇಜಿಂಗ್ನಲ್ಲಿ ಮುಂದಿನ ಕೀ ಇದೆಯೇ ಎಂದು ನಾವು ಮತ್ತೊಮ್ಮೆ ಪರಿಶೀಲಿಸಬೇಕಾಗಿದೆ ಕೆಲವೊಮ್ಮೆ ಪೇಜಿಂಗ್ ಕೀ ಇದೆ ಎಂದು ಸಂಭವಿಸಬಹುದು ಆದರೆ ಇದು ಹಿಂದಿನ ಪುಟವನ್ನು ಮಾತ್ರ ಹೊಂದಿದೆ ಮತ್ತು ಮುಂದಿನ ಪುಟವಿಲ್ಲ ಆದ್ದರಿಂದ ನಾವು ಕೇವಲ ಪೇಜಿಂಗ್ ಕೀಲಿಯನ್ನು ಮಾತ್ರ ಅವಲಂಬಿಸಲಾಗುವುದಿಲ್ಲ ಆದ್ದರಿಂದ ಈ ಇಫ್ ಬ್ಲಾಕ್ ಒಳಗೆ ಪ್ರತಿಕ್ರಿಯೆ ಪೇಜಿಂಗ್ನಲ್ಲಿ ಮುಂದಿನದನ್ನು ನಾವು ಮತ್ತೊಮ್ಮೆ ಪರಿಶೀಲಿಸುತ್ತೇವೆ ಮತ್ತು ಮೇಲಿನ ಎರಡೂ ಷರತ್ತುಗಳು ನಿಜವಾಗಿದ್ದರೆ ಮುಂದಿನ ಪುಟವಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಮುಂದಿನ ಪುಟದ URL ನೊಂದಿಗೆ ಈ ಮುಂದಿನ ಅಂಡರ್ಸ್ಕೋರ್ ಪುಟ ವೇರಿಯಬಲ್ನ ಮೌಲ್ಯವನ್ನು ನವೀಕರಿಸುತ್ತೇವೆ ಆದ್ದರಿಂದ ಮುಂದಿನ ಅಂಡರ್ಸ್ಕೋರ್ ಪುಟವು ಮುಂದಿನ ಪ್ರತಿಕ್ರಿಯೆ ಪೇಜಿಂಗ್ಗೆ ಸಮಾನವಾಗಿರುತ್ತದೆ ಈಗ ಮುಂದಿನ ಪುಟವಿಲ್ಲದಿದ್ದರೆ ಏನಾಗುತ್ತದೆ ಆದ್ದರಿಂದ ನಾವು ಬೇರೆ ಪ್ರಿಂಟ್ ಮುಂದಿನದು ಕಂಡುಬಂದಿಲ್ಲ ಎಂದು ಹೇಳುತ್ತೇವೆ ಮತ್ತು ಮುಂದಿನ ಅಂಡರ್ಸ್ಕೋರ್ ಪುಟವು ಕ್ಯಾಪಿಟಲ್ ಎನ್ನೊಂದಿಗೆ ಯಾವುದಕ್ಕೂ ಸಮಾನವಾಗಿಲ್ಲ ಎಂದು ನಾವು ಹೇಳುತ್ತೇವೆ ನಾವು ಮುಂದಿನ ಅಂಡರ್ಸ್ಕೋರ್ ಪುಟದ ವೇರಿಯೇಬಲ್ನ ಮೌಲ್ಯವನ್ನು ಯಾವುದಕ್ಕೂ ಅಪ್ಡೇಟ್ ಮಾಡುತ್ತೇವೆ ಇದು C ಅಥವಾ C ನಲ್ಲಿ ಶೂನ್ಯದಂತೆಯೇ ಇರುತ್ತದೆ ಆದ್ದರಿಂದ ಇದು ಸಂಭವಿಸಿದಲ್ಲಿ ಲೂಪ್ನಲ್ಲಿನ ಸ್ಥಿತಿಯು ತಪ್ಪಾಗುತ್ತದೆ ಮತ್ತು ನಾವು ಚರ್ಚಿಸಿದಂತೆ ನಾವು ವಿವರಿಸಿದಂತೆ ಮುಂದಿನ ಅಂಡರ್ಸ್ಕೋರ್ ಪುಟ ಕ್ಷೇತ್ರವು ಖಾಲಿ ಅಥವಾ ಶೂನ್ಯವಾಗಿದ್ದರೆ ಮುಂದಿನ ಪುನರಾವರ್ತನೆಯಲ್ಲಿ ಲೂಪ್ ಒಡೆಯುತ್ತದೆ ಅಂತೆಯೇ ಪ್ರತಿಕ್ರಿಯೆಯಾಗಿ ಯಾವುದೇ ಪೇಜಿಂಗ್ ಕೀ ಇಲ್ಲದಿದ್ದರೆ ನಾವು ಹೊರಗಿನ if ಬ್ಲಾಕ್ಗೆ ಅನುಗುಣವಾದ else ಬ್ಲಾಕ್ ಅನ್ನು ರಚಿಸುತ್ತೇವೆ ಮತ್ತು ಪ್ರಿಂಟ್ ಪೇಜಿಂಗ್ ಕಂಡುಬಂದಿಲ್ಲ ಮತ್ತು ಮತ್ತೊಮ್ಮೆ ಮುಂದಿನ ಅಂಡರ್ಸ್ಕೋರ್ ಪುಟ ವೇರಿಯೇಬಲ್ ಅನ್ನು ಯಾವುದಕ್ಕೂ ನವೀಕರಿಸಿ ಆದ್ದರಿಂದ ನಾವು ಈ ಫೈಲ್ ಅನ್ನು ಉಳಿಸೋಣ ಸಂಪಾದಕದಿಂದ ನಿರ್ಗಮಿಸಿ ಮತ್ತು ಈ ಕೋಡ್ ಅನ್ನು ರನ್ ಮಾಡೋಣ ಟರ್ಮಿನಲ್ ಅನ್ನು ತೆರವುಗೊಳಿಸಿ ಪೈಥಾನ್ ಸ್ಪೇಸ್ ಫೇಸ್ಬುಕ್ ಅಂಡರ್ಸ್ಕೋರ್ ಡೇಟಾ ಡಾಟ್ ಪೈ ನಮೂದಿಸಿ ಸರಿ ಆದ್ದರಿಂದ ಲೈನ್ 16 ರಲ್ಲಿ ದೋಷವಿದೆ ಆದ್ದರಿಂದ ನಾವು ವೈಲ್ ಲೂಪ್ನ ಒಳಗೆ ಪಡೆಯಿರಿ ವಿನಂತಿಯಲ್ಲಿ ಡಾಟ್ ಪಠ್ಯ ಭಾಗವನ್ನು ಸೇರಿಸಲು ಮರೆತಿದ್ದೇವೆ ಆದ್ದರಿಂದ ನಾವು ಡಾಟ್ ಪಠ್ಯವನ್ನು ಸೇರಿಸಿ ಉಳಿಸಿ ಮತ್ತು ಕೋಡ್ ಅನ್ನು ಮತ್ತೆ ರನ್ ಮಾಡಿ ಬಫರ್ ಅನ್ನು ತೆರವುಗೊಳಿಸಿ ಪೈಥಾನ್ ಸ್ಪೇಸ್ ಫೇಸ್ಬುಕ್ ಅಂಡರ್ಸ್ಕೋರ್ ಡೇಟಾ ಡಾಟ್ ಪೈ ನಮೂದಿಸಿ ಆದ್ದರಿಂದ ನೀವು ಹೋಗಿ ನಾವು ಈಗ ಚರ್ಚಿಸಿದಂತೆ ನಾವು ನಾಲ್ಕು ಪುಟಗಳನ್ನು ಕಂಡುಕೊಂಡಿದ್ದೇವೆ ಮತ್ತು ಐದನೇ ಪುಟವು ನಾವು ನಿರೀಕ್ಷಿಸಿದಂತೆ ಯಾವುದೇ ಪೇಜಿಂಗ್ ಕೀ ಯನ್ನು ಹೊಂದಿಲ್ಲ ಅದು ಲೂಪ್ ಬ್ರೇಕ್ ಅನ್ನು ಮಾಡಿದೆ ಆದ್ದರಿಂದ ಈಗ ನಾವು ಪೈಥಾನ್ ಅನ್ನು ಬಳಸಿಕೊಂಡು ಪೇಜಿಂಗ್ ಅನ್ನು ಹೇಗೆ ನಿರ್ವಹಿಸಬೇಕೆಂದು ಕಲಿತಿದ್ದೇವೆ ಕೊನೆಯ ವ್ಯಾಯಾಮವಾಗಿ ಪೈಥಾನ್ ಮೂಲಕ ಪೋಸ್ಟ್ನಲ್ಲಿ ಇಷ್ಟಗಳನ್ನು ಹೇಗೆ ಸಂಗ್ರಹಿಸುವುದು ಎಂದು ನೋಡೋಣ ಆದ್ದರಿಂದ ಫಲಿತಾಂಶಗಳ ಪೋಸ್ಟ್ ಅಂಡರ್ಸ್ಕೋರ್ ಐಡಿಯಲ್ಲಿ ಕಾಣಿಸಿಕೊಳ್ಳುವ ಮೊದಲ ಪೋಸ್ಟ್ನ ಐಡಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಇದು ಪ್ರತಿಕ್ರಿಯೆ ಡೇಟಾ 0 ಐಡಿಗೆ ಸಮಾನವಾಗಿರುತ್ತದೆ ಮತ್ತು ಇಷ್ಟಗಳು ಇಷ್ಟಗಳು ಅಂಡರ್ಸ್ಕೋರ್ URL ಅನ್ನು ಪಡೆಯಲು URL ಅನ್ನು ಹೊಂದಿರುವ ವೇರಿಯಬಲ್ ಅನ್ನು ನಾವು ವ್ಯಾಖ್ಯಾನಿಸುತ್ತೇವೆ https ಗ್ರಾಫ್ ಡಾಟ್ facebook ಡಾಟ್ ಕಾಮ್ ಸ್ಲಾಶ್ ಪೋಸ್ಟ್ ಐಡಿ ಸ್ಲಾಶ್ ಲೈಕ್ಸ್ ಪ್ರಶ್ನೆ ಗುರುತು ಮಿತಿಯು 100 ಕ್ಕೆ ಸಮಾನವಾಗಿರುತ್ತದೆ ಮತ್ತು ಪ್ರವೇಶ ಅಂಡರ್ಸ್ಕೋರ್ ಟೋಕನ್ ಪ್ರವೇಶ ಟೋಕನ್ಗೆ ಸಮಾನವಾಗಿರುತ್ತದೆ ಪೋಸ್ಟ್ ಐಡಿಯನ್ನು ಸಹ ಮುದ್ರಿಸೋಣ ಮತ್ತು ನಾವು ನೇರವಾಗಿ ಪ್ರತಿಕ್ರಿಯೆಯನ್ನು ಮುದ್ರಿಸೋಣ ಪ್ರಿಂಟ್ ರಿಕ್ವೆಸ್ಟ್ ಡಾಟ್ ಗೆಟ್ ಲೈಕ್ಸ್ ಅಂಡರ್ಸ್ಕೋರ್ URL ಡಾಟ್ ಟೆಕ್ಸ್ಟ್ ಎಂದು ನಾವು ಹೇಳುತ್ತೇವೆ ಮತ್ತು ಇದರ ನಂತರ ನಾವು ನಿರ್ಗಮನ ಹೇಳಿಕೆಯನ್ನು ಸೇರಿಸೋಣ ಕಾರ್ಯಗತಗೊಳಿಸಲು ನಮಗೆ ಉಳಿದ ಕೋಡ್ ಅಗತ್ಯವಿಲ್ಲ ಆದ್ದರಿಂದ ಈ ಮುದ್ರಣ ಹೇಳಿಕೆಯ ನಂತರ ಪ್ರೋಗ್ರಾಂ ನಿರ್ಗಮಿಸುತ್ತದೆ ಸಂಪಾದಕವನ್ನು ಉಳಿಸಿ ಮತ್ತು ನಿರ್ಗಮಿಸಿ ಟರ್ಮಿನಲ್ ಅನ್ನು ತೆರವುಗೊಳಿಸಿ ಮತ್ತು ಪೈಥಾನ್ ಸ್ಪೇಸ್ ಫೇಸ್ಬುಕ್ ಅಂಡರ್ಸ್ಕೋರ್ ಡೇಟಾ ಡಾಟ್ p y ಎಂಟರ್ ಮತ್ತು ನೀವು ಮೊದಲ ಪೋಸ್ಟ್ನ ಪೋಸ್ಟ್ ಐಡಿಯನ್ನು ಅನುಸರಿಸಿ ಇಷ್ಟಗಳನ್ನು ನೋಡುತ್ತೀರಿ ಈ ಫಲಿತಾಂಶಗಳನ್ನು ಪರಿಶೀಲಿಸಲು ಈ ಪೋಸ್ಟ್ ಐಡಿಯನ್ನು ನಕಲಿಸಿ ಗ್ರಾಫ್ API ಎಕ್ಸ್ಪ್ಲೋರರ್ಗೆ ಹಿಂತಿರುಗಿ ಮತ್ತು ಅದನ್ನು ಕ್ವೆರಿ ಬಾರ್ನಲ್ಲಿ ಅಂಟಿಸಿ ನಂತರ ಸ್ಲಾಶ್ ಇಷ್ಟಗಳು ಎಂಟರ್ ಒತ್ತಿರಿ ಅದೇ ಫಲಿತಾಂಶಗಳು ಇಲ್ಲಿಯೂ ಕಂಡುಬರುತ್ತವೆ ಆದ್ದರಿಂದ ಈ ಟ್ಯುಟೋರಿಯಲ್ ನಲ್ಲಿ ನಾವು ಮೊದಲಿನಿಂದಲೂ Facebook ಗ್ರಾಫ್ API ಯ ಮೂಲಭೂತ ಅಂಶಗಳನ್ನು ಕಲಿತಿದ್ದೇವೆ ಮತ್ತು ಪೈಥಾನ್ ಅನ್ನು ಬಳಸಿಕೊಂಡು ಪ್ರೋಗ್ರಾಮಿಕ್ ಆಗಿ API ನಿಂದ ಡೇಟಾವನ್ನು ಹೇಗೆ ಸಂಗ್ರಹಿಸುವುದು ಎಂಬುದನ್ನು ನೋಡಿದ್ದೇವೆ ಮುಂದಿನ ಟ್ಯುಟೋರಿಯಲ್ ನಲ್ಲಿ Twitter ನಿಂದ ಹೇಗೆ ಸಂಗ್ರಹಿಸುವುದು ಮತ್ತು ಡೇಟಾಬೇಸ್ಗಳಲ್ಲಿ ಡೇಟಾವನ್ನು ಹೇಗೆ ಸಂಗ್ರಹಿಸುವುದು ಎಂಬುದನ್ನು ನಾವು ಕಲಿಯುತ್ತೇವೆ ಧನ್ಯವಾದಗಳು